ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ಕಂಪ್ಯೂಟೇಶನಲ್ ಎಲೆಕ್ರೊಮಾಗ್ನೆಟಿಕ್ಸ್ ಟು ಮೋಡೆಲಿಂಗ್ ಆಂಟೆನಾದ ಕೆಲವು ಉಪಯೋಗಗಳನ್ನು ನೋಡಲಿದ್ದೇವೆ ಹಾಗೂ ಅವುಗಳ ಪ್ರತಿರೋಧ ಏನು ಅವು ಹೇಗೆ ವಿಕಿರಣಗೊಳ್ಳುತ್ತವೆ ಎಂಬುದನ್ನು ಸಹ ನೋಡಲಿದ್ದೇವೆ ಆದ್ದರಿಂದ ಪ್ರಾರಂಭಿಸಲು ನಾವು ನೇರ ಮಾರ್ಗ ತೆಗೆದುಕೊಳ್ಳುವುದಿಲ್ಲ ಇಲ್ಲಿಯವರೆಗೆ ನಾವು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ ಏನು ನೋಡಿದ್ದೇವೆ ನೀವು ನನಗೆ ಕರೆಂಟ್ ನೀಡಿದರೆ ನಾನು ಇ ಮತ್ತು ಎಚ್ ಅನ್ನು ಲೆಕ್ಕ ಹಾಕಬಹುದು ಅದು ನಮ್ಮದು ನೇರ ಮಾರ್ಗ ಆದ್ದರಿಂದ ನೀವು ನನಗೆ ಜೆ ಅನ್ನು ನೀಡುತ್ತೀರಿ ಮತ್ತು ನೀವು ಮ್ಯಾಗ್ನೆಟಿಕ್ ಕರೆಂಟ್ ಹೊಂದಿದ್ದರೆ ಬಹುಶಃ ಎಂ ಕೂಡ ಆಗ E ಮತ್ತು H ಬರುತ್ತದೆ ಇದು ಪ್ರಮಾಣಿತ ಮಾರ್ಗವಾಗಿದೆ ಆದರೆ ನೀವು ಇರುವ ಇನ್ನೊಂದು ಮಾರ್ಗವಿದೆ ಈ ಪ್ರವಾಹಗಳಿಂದ ಹೋಗಿ ನೀವು ನಡುವೆ ಬೇರೆ ಯಾವುದನ್ನಾದರೂ ಲೆಕ್ಕ ಹಾಕುತ್ತೀರಿ ಇವು ಕಾಂತೀಯ ಮತ್ತು ವಿದ್ಯುತ್ ವೆಕ್ಟರ್ ವಿಭವಗಳು ಮತ್ತು ಇಲ್ಲಿಂದ ನೀವು E ಮತ್ತು H ಗೆ ಹೋಗುತ್ತೀರಿ ಆದ್ದರಿಂದ ಇವು ಎರಡು ಮಾರ್ಗಗಳು ಇದು ಮಾರ್ಗ 1 ಮತ್ತು ಇದು ಮಾರ್ಗ 2 ಆಗಿದೆ ಈ ಎರಡು ಮಾರ್ಗಗಳ ಮೂಲ ಮತ್ತು ಗಮ್ಯಸ್ಥಾನ ಒಂದೇ ಆಗಿರುತ್ತವೆ ಆದರೆ ಮಧ್ಯಂತರ ಹಂತಗಳು ವಿಭಿನ್ನವಾಗಿವೆ ಮತ್ತು ಆಂಟೆನಾ ಸಮಸ್ಯೆಗಳಿಗೆ ಈ ಎರಡನೇ ಮಾರ್ಗವು ಸುಲಭವಾಗಿದೆ ಎಂಬುದು ಸಾಮಾನ್ಯವಾಗಿ ನಿಜ ನಮ್ಮ ಚದುರುವಿಕೆ ಸಮಸ್ಯೆಯಲ್ಲಿ ನಾವು ಈ ಎ ವೆಕ್ಟರ್ ಅನ್ನು ಎದುರಿಸಲಿಲ್ಲ ನೀವು ಈ ಚದುರುವಿಕೆಯನ್ನು ಎ ವೆಕ್ಟರ್ನ ರೂಪದಲ್ಲಿ ಸಹ ರೂಪಿಸಬಹುದು ಆದ್ದರಿಂದ ಎಲ್ಲಾ ಮೂಲತಃ ಆ ನಾಲ್ಕು ಮ್ಯಾಕ್ಸ್ವೆಲ್ನ ಸಮೀಕರಣಗಳು ನೀವು ಅವುಗಳನ್ನು ಹೇಗೆ ಪರಿಗಣಿಸುತ್ತೀರಿ ಆದ್ದರಿಂದ ನಾವು ಈ ವೆಕ್ಟರ್ ವಿಭವಗಳನ್ನು ನೋಡಿಲ್ಲದರಿಂದ ನಾವು ಅವುಗಳನ್ನು ಸರಿಯಾಗಿ ಪರಿಚಯಿಸುತ್ತೇವೆ ತದನಂತರ ನಾವು ನಿಮ್ಮ ಹರ್ಟ್ಜ್ ಡೈಪೋಲ್ ಒಂದು ಸರಳವಾದ ಆಂಟೆನಾದ ಜೊತೆ ವ್ಯವಹರಿಸೋಣ ಮತ್ತು ನಂತರ ಹೆಚ್ಚು ಸಂಕೀರ್ಣವಾದ ಪ್ರಕರಣಗಳಿಗೆ ಹೋಗೋಣ ಆದ್ದರಿಂದ ಇಲ್ಲಿ ನೋಡಿ ಸ್ಕೇಲಾರ್ ಮತ್ತು ವೆಕ್ಟರ್ ಪೊಟೆನ್ಷಿಯಲ್ಸ್ ಮ್ಯಾಕ್ಸ್ ವೆಲ್ ಸಮೀಕರಣಗಳನ್ನು ಬರೆಯೋಣ ಈಗ ನಾವು ಕಾಂತೀಯವಲ್ಲದ ವಸ್ತುಗಳೊಂದಿಗೆ ವ್ಯವಹರಿಸುತ್ತಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಆಂಟೆನಾ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ಇಲ್ಲಿರುವ ಆಂಟೆನಾ ಅದು ಮುಕ್ತ ಜಾಗದಲ್ಲಿ ಹೊರಸೂಸುತ್ತಿದೆ ಮತ್ತು ನಾವು ಸಾಮಾನ್ಯವಾಗಿ ಹೇಳುವುದೆಲ್ಲ ಮುಕ್ತ ಸ್ಥಳವಾಗಿದೆ ಆದ್ದರಿಂದ ಸಹಜವಾಗಿ ಮ್ಯೂ ಎಂಬುದು ಮುಕ್ತ ಸ್ಥಳದ ಮ್ಯೂ ಮತ್ತು ಸಾಮಾನ್ಯವಾಗಿ ನಾವು ಕಾಂತೀಯತೆಯ ಬಗ್ಗೆ ಇಲ್ಲಿ ಮಾತನಾಡುವುದಿಲ್ಲ ಆದ್ದರಿಂದ ಇಲ್ಲಿ ಈ ಸ್ಥಿತಿಯನ್ನು ನಾನು ಸರಳವಾಗಿ ∇ B 0 H 1u ∇ x A ಈ ವೆಕ್ಟರ್ ಮತ್ತು ಸ್ಕೇಲಾರ್ ಪೊಟೆನ್ಷಿಯಲ್ಗಳ ಆರಂಭಿಕ ಬಿಂದುಗಳ ಪ್ರಕಾರ ಈ ಸಮೀಕರಣವು ಇಲ್ಲಿ ಸರಿ ವೆಕ್ಟರ್ ಕಲನಶಾಸ್ತ್ರದಲ್ಲಿ ನಿಮ್ಮ ಪ್ರಮಾಣಿತ ಗುರುತುಗಳನ್ನು ಬಳಸುವುದರ ಮೂಲಕ ಯಾವ ರೂಪದ ವೆಕ್ಟರ್ನಿಂದ ತೃಪ್ತಿ ಹೊಂದುತ್ತದೆ ಎಂದು ಸುಲಭವಾಗಿ ಅರ್ಥೈಸಬಹುದು ನಾನು ಏನನ್ನಾದರೂ H ಅನ್ನು ಬದಲಾಯಿಸಿ ಯಾವಾಗಲೂ ನಿಜವಾಗುವ ಹೇಳಿಕೆ ಹೇಳಬಹುದಾಗಲಿದೆಯೇ ಅದುವೇ ಕರ್ಲ್ ಆದ್ದರಿಂದ ಕ್ಷೇತ್ರ ಏನೇ ಇರಲಿ ಸುರುಳಿಯ ಡೈವರ್ಜೆನ್ಸ್ ಯಾವಾಗಲೂ 0 ಆಗಿರುತ್ತದೆ ಆದ್ದರಿಂದ ಹೇಗೆ ಬರೆಯಬಹುದು ಎಂದರೆ ಎ ಇದರ ಮೌಲ್ಯ ಎಷ್ಟಾದರೂ ಕೂಡ ಈ ಸಂಬಂಧವು ಯಾವಾಗಲೂ ಸರಿಯಾಗಿರುತ್ತದೆ ನಾನೀಗ ಮಾಡುತ್ತಿರುವುದು ಮ್ಯಾಕ್ಸ್ವೆಲ್ನ ಸಮೀಕರಣದಿಂದ ಸ್ಥಿರವಾದದ್ದನ್ನು ಕಂಡುಹಿಡಿಯುತ್ತಿದ್ದೇನೆ ಇದು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಗೆ ಹೊಂದಿಕೆಯಾಗಿರುತ್ತದೆ ಇದು ಮೊದಲ ರೀತಿ ಎರಡನೆಯ ರೀತಿ ನಾವು ಇನ್ನೂ ಬಳಸಿಲ್ಲ ಆದರೆ ನಾವು ವೆಕ್ಟರ್ ಕ್ಯಾಲ್ ಕುಲಸ್ ಬಗ್ಗೆ ತಿಳಿದುಕೊಳ್ಳುವಾಗ ನೀವು ಏನನ್ನು ನೀಡಿದರೆ ಯಾವುದೇ ವೆಕ್ಟರ್ ಕ್ಷೇತ್ರವು ಸಂಪೂರ್ಣವಾಗಿ ಸ್ಥಿರವಾಗಿರುತ್ತದೆ ಎಂದು ಅರಿತಿದ್ದೇವೆ ಸುರುಳಿ ಮತ್ತು ಭಿನ್ನತೆ ಸರಿ ∇ × E − jω∇ xA ∇ × EjwA 0 ಆದ್ದರಿಂದ ಅದರ ಕರ್ಲ್ ಮತ್ತು ಡೈವರ್ಜೆನ್ಸ್ನಿಂದ ಸಂಪೂರ್ಣವಾಗಿ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಈ ವೆಕ್ಟರ್ ಕ್ಷೇತ್ರ ಎ ನಲ್ಲಿ ನಾನು ಏನನ್ನು ನಿರ್ದಿಷ್ಟಪಡಿಸಿದ್ದೇನೆ ಸಮಯ 0455 ನೋಡಿ ಇಲ್ಲಿಯವರೆಗೆ ನಾನು ಸುರುಳಿಯನ್ನು ನಿರ್ದಿಷ್ಟಪಡಿಸಿದ್ದೇನೆ ಆದ್ದರಿಂದ ಡೈವರ್ಜೆನ್ಸ್ ಅನ್ನು ಬದಲಾಯಿಸುವ ಅಲ್ಪ ಸ್ವಾತಂತ್ರ್ಯ ಇನ್ನೂ ನನ್ನೊಂದಿಗೆ ಇದೆ ಆದ್ದರಿಂದ ಈಗ ನಾನು ಇದನ್ನು ಹೊಂದಿದ್ದೇನೆ ನಾನು ಏನು ಮಾಡಬಹುದು ಅದರೊಂದಿಗೆ ಆದ್ದರಿಂದ ನಮ್ಮ ಸಮೀಕರಣಗಳನ್ನು 1 2 3 4 ಎಂದು ನಮೂದಿಸೋಣ ಆದ್ದರಿಂದ ಈಗ ನಾನು 1 ಮತ್ತು 5 ಅನ್ನು ಸಂಯೋಜಿಸಬಹುದು ಏಕೆಂದರೆ 5 ರಿಂದ ನಾನು H ಗಾಗಿ ಸಮೀಕರಣ ಪಡೆಯುತ್ತೇನೆ ∇ × E − jω∇ xA ∇ × EjwA 0 ಆದ್ದರಿಂದ ಇಲ್ಲಿ ಈ ಸಂಬಂಧವು ಯಾವಾಗಲೂ ನಿಜವಾಗಲಿದೆ ಅದು ಯಾವುದೋ ಒಂದರ ಗ್ರೇಡಿಯಂಟ್ ಆಗಿರುತ್ತದೆ ಆದ್ದರಿಂದ E jωA − ∇φ ಫೈ ರೂಪದಲ್ಲಿದ್ದರೆ ಆದ್ದರಿಂದ ಇದು ಸಮೀಕರಣ 6 ಆಗಿದೆ ಇ ಪ್ಲಸ್ ಜೆ ಒಮೆಗಾ Ejw ರೂಪದಲ್ಲಿದ್ದರೆ ಮೈನಸ್ ಗ್ರಾಡ್ ಫೈ− ∇φ ಎಂದು ಹೇಳೋಣ ಆಗ ಸೂತ್ರ ೬ ಯಾವಾಗಲೂ ಸರಯಾಗಿರುತ್ತದೆ ಆದ್ದರಿಂದ ಅದು ನನಗೆ ಏನು ನೀಡುತ್ತದೆ E −j ωA ∇φ ನಾವು ಈ ಸಮೀಕರಣವನ್ನು 7 ಎಂದು ಕರೆಯೋಣ ಆದ್ದರಿಂದ ನಾವು ಯಾವುದರಿಂದ ಪ್ರಾರಂಭಿಸಿದ್ದೇವೆ ನಾವು A ಯೊಂದಿಗೆ ಪ್ರಾರಂಭಿಸಿದ್ದೇವೆ ನಾನು ನಿಮಗೆ A ಅನ್ನು ನೀಡುತ್ತೇನೆ ಸಮೀಕರಣ 5 ಇದು ನನಗೆ H ನೀಡುತ್ತದೆ ಮತ್ತು ಒಮ್ಮೆ ನಾನು H ಅನ್ನು ಪಡೆದಾಗ H ನ ಸುರುಳಿಯನ್ನು ತೆಗೆದುಕೊಂಡು E ಅನ್ನು ಪಡೆಯುತ್ತೇನೆ ಮತ್ತು ನಾನು ಎ ಮತ್ತು ϕ ಎರಡಕ್ಕೂ ಸಂಬಂಧಿಸಿದಂತೆ ಇ ಗೆ ಸಂಬಂಧವನ್ನು ಹೊಂದಿದ್ದೇನೆ ಆದ್ದರಿಂದ ಎ ಅನ್ನು ಮ್ಯಾಗ್ನೆಟಿಕ್ ವೆಕ್ಟರ್ ಸಂಭಾವ್ಯ ಮತ್ತು ϕ ಅನ್ನು ಸ್ಕೇಲಾರ್ ಸಂಭಾವ್ಯ ಬಲ ಎಂದು ಕರೆಯಲಾಗುತ್ತದೆ ಇಲ್ಲಿಯವರೆಗೆ ಈ ಪಾಯಿಂಟ್ ಸಂಖ್ಯೆ 2 ಬಗ್ಗೆ ನಾವು ಏನನ್ನೂ ಹೇಳಿಲ್ಲ ಆದ್ದರಿಂದ ನಾವು ಅದಕ್ಕೆ ಬರುತ್ತೇವೆ ನಾವು ಮುಂದೆ ಏನು ಮಾಡಬಹುದೇ ವಿದ್ಯಾರ್ಥಿ ಮೊದಲ ಸಮೀಕರಣದ ಸುರುಳಿ ಮೊದಲ ಸಮೀಕರಣದ ಸುರುಳಿಯನ್ನು ತೆಗೆದುಕೊಳ್ಳಿ ಮತ್ತು ಅದು ನಮಗೆ ಅಲ್ಲಿ ಅವುಗಳ ಬೆಲೆ ಬದಲಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಅದನ್ನು ಇಲ್ಲಿ ಬರೆಯೋಣ ನನ್ನ ಮೊದಲ ಸಮೀಕರಣವು ∇ × E −j ωμH ಈಗ ನಾನು ಎರಡೂ ಕಡೆ ಸುರುಳಿಯನ್ನು ತೆಗೆದುಕೊಂಡರೆ ನನಗೆ ಏನು ಸಗುತ್ತದೆ ∇ × ∇ × E −j ω∇x μH −j ω∇x∇× A ನಾನು ಒಂದರಿಂದ ಗುಣಿಸುವುದನ್ನು ಅನ್ವಯಿಸಬೇಕು ನಾನು ಬೇರೆ ಏನನ್ನಾದರೂ ಮಾಡಲು ಸಾಧ್ಯವಿಲ್ಲನಂತರ ಏನು ಆದ್ದರಿಂದ ಇದು ನಮ್ಮನ್ನು ಒಂದು ಮಾರ್ಗಕ್ಕೆ ಕರೆದೊಯ್ಯುತ್ತಿದೆ ಅಲ್ಲಿ ನಾವು ವೆಕ್ಟರ್ ಕಲನಶಾಸ್ತ್ರದ ಗುರುತನ್ನು E ಗೆ ಅನ್ವಯಿಸಬೇಕಾಗಬಹುದು ಇದು ಸಮೀಕರಣ ೧ ಆಗಿದೆ ನಾನು ಸಮೀಕರಣ 2 ಅನ್ನು ತೆಗೆದುಕೊಂಡು ಯಾವುದೇ ಸುರುಳಿಗಳನ್ನು ಅನ್ವಯಿಸದಿದ್ದರೆ ಇಲ್ಲಿ ಏನಾಗುತ್ತದೆ ಆದ್ದರಿಂದ ∇ × H J jωεE ok

A jωεμφ − uJ ಆದ್ದರಿಂದ ಈ ಮಾರ್ಗವು ನಮ್ಮನ್ನು ಅದೇ ಹಂತಕ್ಕೆ ತರುತ್ತದೆ ಇದು ವೇಗದ ಮಾರ್ಗವಾಗಿದೆ ಎಪ್ಸಿಲಾನ್ ಮತ್ತು ಮ್ಯು ಖಾಲಿ ಜಾಗದ ಕಾರ್ಯವಲ್ಲದಿದ್ದರೆ ಮಾತ್ರ ಇದು ನಿಜವೇ ಉದಾಹರಣೆಗೆ ಎಪ್ಸಿಲಾನ್ ಅನ್ನು ನೋಡೋಣ ಹೌದು ನಾನು ಡೆಲ್ ಆಪರೇಟರ್ ನ್ನು ತೆಗೆದುಕೊಂಡಾಗ ನಾನು ಎಪ್ಸೈನ್ ನಿರ್ವಾತದ ಕಾರ್ಯವಲ್ಲ ಎಂದು ಊಹಿಸಿದ್ದೇನೆ ಮತ್ತು ಇದು ಸರಿ ಏಕೆ ಏಕೆಂದರೆ ನಾನು ಸಾಮಾನ್ಯವಾಗಿ ಮುಕ್ತ ಜಾಗದಲ್ಲಿ ವಿಕಿರಣಗೊಳ್ಳುವ ಆಂಟೆನಾಕ್ಕಾಗಿ ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಮುಕ್ತ ಸ್ಥಳದಲ್ಲಿ ನಾನು ಆ ಊಹೆಯನ್ನು ಮಾಡಬಹುದು ಮ್ಯೂ ಮುಕ್ತ ಸ್ಥಳದ ಕಾರ್ಯವಲ್ಲ ಎಂಬ ಊಹೆಯನ್ನೂ ನಾನು ಮಾಡಿದ್ದೇನೆ ಏಕೆಂದರೆ ನಾನು ಇಲ್ಲಿ H ಗೆ ಬದಲಿಯಾಗಿ ಬೆಲೆ ತೆಗೆದುಕೊಂಡಾಗ ಇಲ್ಲಿ ಒಂದು ಬೈ ಮ್ಯೂ ಅದನ್ನು ನಾನು ಸುರುಳಿಯ ಹೊರಗೆ ತೆಗೆದುಕೊಂಡೆ ಆದ್ದರಿಂದ ಅದು ಇಲ್ಲಿಂದ ಬಂದು ಇಲ್ಲಿಗೆ ಹೋಗಿದೆ ಈ ಸಮೀಕರಣವನ್ನು ನಾವು 3 ಎಂದು ಕರೆಯೋಣ ಆದ್ದರಿಂದ ಈ ಸಮೀಕರಣ 3 ನಾವು ಮೊದಲು ನೋಡಿದಂತೆ ಕಾಣುತ್ತದೆ ವಿದ್ಯಾರ್ಥಿ ಸಮಯ ನೋಡಿ 1627 ಅಂತಹದ್ದಲ್ಲ ಇದು ಹೆಲ್ಮ್ಹೋಲ್ಟ್ಜ್ ಸಮೀಕರಣದಂತೆ ಸ್ವಲ್ಪ ಕಾಣುತ್ತದೆ ಅದು ಹೆಲ್ಮ್ಹೋಲ್ಟ್ಜ್ ಸಮೀಕರಣವಲ್ಲ ಏಕೆ ವಿದ್ಯಾರ್ಥಿ ಅದು ಸರಿ ಆದ್ದರಿಂದ ಇದು ಸ್ವಲ್ಪಮಟ್ಟಿಗೆ ಅದನ್ನು ಹೋಲುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಇದನ್ನು ಹೆಲ್ಮ್ಹೋಲ್ಟ್ಜ್ ಸಮೀಕರಣ ಎಂದು ಕರೆಯುವ ಬದಲು ಅದನ್ನು ವೆಕ್ಟರ್ ತರಂಗ ಸಮೀಕರಣ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ವೆಕ್ಟರ್ ತರಂಗ ಸಮೀಕರಣದಂತೆಯೇ ನಾವು ಇದನ್ನು ಹೇಗೆ ಪರಿಹರಿಸಬೇಕೆಂದು ನನಗೆ ತಿಳಿದಿದೆಯೇ ಇದು ಭಯಾನಕ ಸಮೀಕರಣವಾಗಿದ್ದು ಅದನ್ನು ಹೇಗೆ ಸರಿಯಾಗಿ ಪರಿಹರಿಸಬೇಕೆಂದು ನನಗೆ ತಿಳಿದಿಲ್ಲ ಆದರೆ ಇಲ್ಲಿ ನಾನು ಸತ್ಯ ಸಂಖ್ಯೆ 2 ಅನ್ನು ಬಳಸುತ್ತೇನೆ ಫ್ಯಾಕ್ಟ್ ಸಂಖ್ಯೆ 2 ಅಂದರೆ ಡೈವರ್ಜೆನ್ಸ್ ಮತ್ತು ಕರ್ಲ್ ಎರಡನ್ನೂ ನಿರ್ದಿಷ್ಟಪಡಿಸಬೇಕು ಆದ್ದರಿಂದ ನಾನು ಈಗ A ನಲ್ಲಿನ ಭಿನ್ನತೆಯನ್ನು ಸೂಚಿಸಿದರೆ ಮತ್ತು ಈ ಪದದ ನಕಾರಾತ್ಮಕತೆಯನ್ನು ಬೇರೆಡೆಗೆ ತಿರುಗಿಸಲು ಅತ್ಯಂತ ನೈಸರ್ಗಿಕ ಆಯ್ಕೆ ಯಾವುದು ∇ A − jωεμφ ಆದ್ದರಿಂದ ಈ ಸ್ವಾತಂತ್ರ್ಯದ ಮಟ್ಟವನ್ನು ನನ್ನ ಕೈಯಲ್ಲಿ ಇದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸಮೀಕರಣ ೩ಕ್ಕೆ ಏನಾಗುತ್ತದೆ ನಾನು ಅನ್ನು ಪಡೆಯುತ್ತೇನೆ ಇದನ್ನು ಹೇಗೆ ಪರಿಹರಿಸಬೇಕೆಂದು ನನಗೆ ತಿಳಿದಿದೆ ಆದ್ದರಿಂದ ಈ ಆಯ್ಕೆಯು ಇದು ಆಯ್ಕೆಯಾಗಿದೆ ಎಂದು ನೆನಪಿಡಿ ನಾನು ಈ ಆಯ್ಕೆಯನ್ನು ಮಾಡಬೇಕಾಗಿಲ್ಲ ಮತ್ತು ನಾನು ಇದನ್ನು ಇನ್ನೂ ಕಷ್ಟಕರವಾದ ಸಮಸ್ಯೆಗೆ ಬಳಸಬಹುದಿತ್ತು ಆದರೂ ಪರಿಹರಿಸಲಾಗದ ಸಂಖ್ಯಾತ್ಮಕವಾಗಿ ನಾನು ಅದನ್ನು ಪರಿಹರಿಸಬಲ್ಲೆ ಆದರೆ ಈ ಆಯ್ಕೆಯನ್ನು ಲೊರೆಂಟ್ಜ್ ಗೇಜ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಭಿನ್ನತೆಯ ಆಯ್ಕೆಯಾಗಿದೆ ಎಂದು ನೆನಪಿಡಿ ಕೂಲಂಬ್ ಗೇಜ್ ಎಂಬ ಮತ್ತೊಂದು ಗೇಜ್ ಇದೆ ಅಲ್ಲಿ ಎ ವಿಭಜನೆಗಾಗಿ ಕೆಲವು ಇತರ ಆಯ್ಕೆಗಳನ್ನು ಮಾಡಲಾಗಿದೆ ಆದ್ದರಿಂದ ಹೆಚ್ಚಿನ ಇಎಮ್ ಸಮಸ್ಯೆಗಳಲ್ಲಿ ನಾವು ಮೂಲಭೂತ ತತ್ತ್ವಶಾಸ್ತ್ರವನ್ನು ಬಯಸುವ ಸಮಸ್ಯೆಯನ್ನು ಅವಲಂಬಿಸಿರುತ್ತದೆ ಅದು ಆ ಆಯ್ಕೆಗಳಿಂದ ಜೀವನವನ್ನು ಸುಲಭಗೊಳಿಸುತ್ತದೆ ಏಕೆಂದರೆ ನಾನು ಈ ಉತ್ತಮ ವೆಕ್ಟರ್ ತರಂಗ ಸಮೀಕರಣವನ್ನು ಪಡೆಯುತ್ತೇನೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆಯೇ ಹೌದು ಈ ರೀತಿಯ ಸಮೀಕರಣವನ್ನು ಪರಿಹರಿಸುವ ನೇರ ಮಾರ್ಗ ಯಾವುದು ವಿದ್ಯಾರ್ಥಿ ಹಸಿರು ಕಾರ್ಯ ಗ್ರೀನ್ನ ಕಾರ್ಯವು ಸಾಮಾನ್ಯವಾಗಿ ಅವಿಭಾಜ್ಯ ಸಮೀಕರಣದ ವಿಧಾನ ಏಕೆಂದರೆ ಇದು ಸ್ಥಿರವಾಗಿರುತ್ತದೆ ಮತ್ತು ಅದು ನಿರ್ವಾತದ ಕಾರ್ಯವಲ್ಲ ಆದ್ದರಿಂದ ಈ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನನಗೆ ತಿಳಿದಿದೆ ಇದು ನನಗೆ ಪರಿಹಾರವನ್ನು ನೀಡುತ್ತದೆ ನಾನು ಇದನ್ನು ಪರಿಹರಿಸಲು ಸಾಧ್ಯ ಎಂದು ಭಾವಿಸುತ್ತೇನೆ ವಿದ್ಯಾರ್ಥಿ ಮತ್ತು ನಾವು ಅದನ್ನು ಪಡೆದರೆ ನಾವು ಮಾಡಬಹುದು ನಿಖರವಾಗಿ ಆದ್ದರಿಂದ ನಾವು ಪರಿಹರಿಸಿದರೆ ಲೆಕ್ಕಾಚಾರ ಮಾಡುವುದು ಹೇಗೆ ಎಂದು ಇತ್ಯರ್ಥಪಡಿಸುತ್ತೇವೆ ವಿದ್ಯಾರ್ಥಿ ಸರ್ ಕಾರ್ಯಕ್ರಮಗಳಿಗೆ ಏಕೆ ಅನನ್ಯವಾಗಿರಬೇಕು ಸಹ ಅದು ಒಂದೇ ಆಗಿರುತ್ತದೆ ಕೂಲಂಬ್ಸ್ ಗೇಜ್ ಎ ನ ಡೈವರ್ಜೆನ್ಸ್ ಗಾಗಿ ಆಯ್ಕೆ ಮಾಡುವುದಿಲ್ಲ ಇದು ಇತರ ಕೆಲವು ಆಯ್ಕೆಗಳನ್ನು ಮಾಡುತ್ತದೆ ಆದ್ದರಿಂದ ನೆನಪಿಡಿ ಅಂತಿಮವಾಗಿ ಏನು ನಾನು ಯಾವ ಆಯ್ಕೆಗಳನ್ನು ಲೆಕ್ಕಿಸದೆ ಇದೇ ಇ ಮತ್ತು ಎಚ್ ಅನ್ನು ಪಡೆಯಬೇಕು ಮತ್ತು ನೀವು ಒಂದೇ ಇ ಮತ್ತು ಎಚ್ ಅನ್ನು ಪಡೆಯುತ್ತೀರಿ ಇಲ್ಲಿ ಎ ಮತ್ತು ಸೈφ ವಿಭಿನ್ನವಾಗಿರುತ್ತದೆ ಆದರೆ ಪರವಾಗಿಲ್ಲ ಆದ್ದರಿಂದ ವಾಸ್ತವವಾಗಿ ನಾನು ವಿವಾದ ಪದವನ್ನು ಬಳಸಬೇಕೆ ಎಂದು ನನಗೆ ತಿಳಿದಿಲ್ಲ ಆದರೆ ನಾನು ಹೇಳಿದ ವಿಷಯದಲ್ಲಿ ಅಸ್ಪಷ್ಟತೆ ಇದೆ ಎಲೆಕ್ಟ್ರಿಕಲ್ ಎಂಜಿನಿಯರ್ಗಳಿಗೆ ಸಂಬಂಧಿಸಿದಂತೆ ಈ ಎ ಮತ್ತು ಸೈ ಕೇವಲ ಗಣಿತದ ರಚನೆಗಳಾಗಿವೆ ಅದು ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಸಹಾಯ ಮಾಡುತ್ತದೆ ಅಂದರೆ ವಿದ್ಯುತ್ ಎಂಜಿನಿಯರ್ಗಳು ಅದನ್ನು ಹೇಗೆ ನೋಡುತ್ತಾರೆ ಭೌತವಿಜ್ಞಾನಿಗಳು ಆದಾಗ್ಯೂ ಈ ಎ ಮತ್ತು to ಗೆ ಕೆಲವು ಭೌತಿಕ ಪ್ರಾಮುಖ್ಯತೆ ಅಥವಾ ಪ್ರಾಮುಖ್ಯತೆಯನ್ನು ಆರೋಪಿಸಿ ನಮ್ಮ ಕ್ಷೇತ್ರಗಳನ್ನು ನಾವು ಅಳೆಯಬಹುದು ಎಂದು ವಿದ್ಯುತ್ ಎಂಜಿನಿಯರ್ಗಳು ಹೇಳುತ್ತಾರೆ ಭೌತವಿಜ್ಞಾನಿಗಳು ಎ ಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ ಮತ್ತು ಅಹರೋನೊವ್ ಬೋಮ್ ಎಫೆಕ್ಟ್ ಎಂದು ಕರೆಯುತ್ತಾರೆ ಅದು ಎ ಅನ್ನು ಅಳೆಯಲು ಅಥವಾ ನೀಡಲು ಪ್ರಯತ್ನಿಸುತ್ತದೆ ಭೌತಿಕ ಪ್ರಾಮುಖ್ಯತೆ ಮತ್ತು ಕೆಲವು ಹೆಚ್ಚು ನಿರ್ದಿಷ್ಟವಾದ ಕ್ವಾಂಟಮ್ ಆಡಳಿತದಲ್ಲಿ ಎ ಗೆ ಕೆಲವು ಭೌತಿಕ ಅರ್ಥವಿದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಎ ಕೂಡ ವಿಭಿನ್ನವಾಗಿರಬೇಕು ಆದ್ದರಿಂದ ಈ ಗೇಜ್ ಸ್ಥಿತಿ ಮತ್ತು ಕೆಲ್ಲವನ್ನೂ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಸಾಮಾನ್ಯ ಆಂಟೆನಾ ಸಮಸ್ಯೆಗಳಲ್ಲಿ ನಾವು ಎಂದಿಗೂ ಆ ಸಮಸ್ಯೆ ಬರುವುದಿಲ್ಲ ಆದ್ದರಿಂದ ಅದರ ಬಗ್ಗೆ ತುಂಬಾ ಹೇಳುವುದಿಲ್ಲ ಆದರೆ ನಾನು ಇಲ್ಲಿ ಹೆಸರನ್ನು ಬರೆಯುತ್ತೇನೆ ಅದುವೇ ಅಹರೊನೊವ್ ಬೋಮ್ ಆದರೆ ಅದು ಈ ದಿಕ್ಕಿನಲ್ಲಿ ಆಸಕ್ತಿದಾಯಕ ಮಾರ್ಗವಾಗಿದೆ ಆದ್ದರಿಂದ ಬೇರೆ ಯಾವುದೇ ಪ್ರಶ್ನೆಗಳು ಇವೆಯೇ ಆದ್ದರಿಂದ ಈ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಮತ್ತು ಪರಿಹಾರವೆಂದರೆ ಗ್ರೀನ್ನ ಕಾರ್ಯದಿಂದ ನೀವು ಪರಿಹಾರ ಏನು ಎಂದು ಪದಗಳಲ್ಲಿ ಹೇಳಬಲ್ಲಿರಾ ವಿದ್ಯಾರ್ಥ ವಿದ್ಯಾರ್ಥಿ ಫೋರ್ಸಿಂಗ್ ಫನ್ಕ್ಷನ್ ನೊಂದಿಗಿನ ಇಂಪಲ್ಸ್ ಕನ್ವೊಲ್ಯೂಷನ್ ನ ಇಂಪಲ್ಸ್ ರೆಸ್ಪಾನ್ಸ್ ಆಗಿದೆ ಆದ್ದರಿಂದ ನಾನು ∇2 G k2 G − δ ಅನ್ನು ವ್ಯಾಖ್ಯಾನಿಸಿದ್ದೇನೆ ಆದ್ದರಿಂದ ನಾನು ಇಲ್ಲಿ ಡೆಲ್ಟಾ ವ್ಯಾಖ್ಯಾನದಲ್ಲಿ ಮೈನಸ್ ಚಿಹ್ನೆಯನ್ನು ಹೊಂದಿದ್ದರೆ A ∫∫∫μ Jr'Grr' dr' ಇಲ್ಲಿ ಸಮಸ್ಯೆ 1 ಡಿ 2 ಡಿ 3 ಡಿ ಆಗಿದ್ದರೆ ಅದು ಅನೇಕ ಅವಿಭಾಜ್ಯಗಳನ್ನು ಹೊಂದಿರುತ್ತದೆ ಇದು ಅವಿಭಾಜ್ಯವಾಗಿದೆ ಆದ್ದರಿಂದ ನೀವು 2D 3D ಗ್ರೀನ್ನ ಕಾರ್ಯ ಎಂದುಕೊಳ್ಳಬಹುದು ಆದರೆ ಈ ಸಮಸ್ಯೆ 2D ಆಗಿದೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗಿದೆ ಏಕೆಂದರೆ ಒಂದು ದಿಕ್ಕಿನಲ್ಲಿ ಭೌತಶಾಸ್ತ್ರವು ನಡೆಯುತ್ತಿಲ್ಲ ಕೆಲವು ಅರ್ಥದಲ್ಲಿ ನೀವು ಆ ದಿಕ್ಕಿನಲ್ಲಿ ಸಂಯೋಜಿಸಲು ಪ್ರಯತ್ನಿಸಿದಾಗ ಆ ದಿಕ್ಕಿನಲ್ಲಿ ಅನಂತತೆ ಇರುತ್ತದೆ ಆದ್ದರಿಂದ xy ನಲ್ಲಿ ಏನಾದರೂ ನಡೆಯುತ್ತಿದೆ ಆದರೆ ಜೆಡ್ ದಿಕ್ಕಿನಲ್ಲಿ ಏನೂ ಬದಲಾಗುವುದಿಲ್ಲ ಆದ್ದರಿಂದ ಬದಲಾಗದ ಕಾರ್ಯಕ್ಕಾಗಿ ನಾನು ಜೆಡ್ ದಿಕ್ಕಿನಲ್ಲಿ ಸಂಯೋಜಿಸಿದರೆ ನನಗೆ ಏನು ಸಿಗುತ್ತದೆ ನಾನು ಅನಂತತೆಯನ್ನು ಪಡೆಯುತ್ತೇನೆ ಆದ್ದರಿಂದ ನೀವು ಅದನ್ನು ನಿಭಾಯಿಸಲು ಮತ್ತು ಅದನ್ನು ಸರಿಯಾಗಿ ರದ್ದುಗೊಳಿಸಲು ಸಾಧ್ಯವಾದರೆ ಚೆನ್ನ ಆದರೆ ಸ್ವಲ್ಪ ಹೆಚ್ಚಿನ ಶ್ರಮ ಇರುತ್ತದೆ ಆದ್ದರಿಂದ ಈಗ ನಮ್ಮಲ್ಲಿರುವದನ್ನು ಸಂಕ್ಷಿಪ್ತವಾಗಿ ಹೇಳೋಣ ಆದ್ದರಿಂದ ಸಮಸ್ಯೆಯ ಹರಿವನ್ನು ಸರಿಯಾಗಿ ವಿಂಗಡಿಸಿ ಆದ್ದರಿಂದ ನಿಮಗೆ ಏನು ನೀಡಲಾಗಿದೆ ಎಂದರೆ ಯಾವುದೇ ಸಮಸ್ಯೆಯನ್ನು ನೀಡಿದರೆ ನಮಗೆ ಅವಕಾಶ ಮಾಡಿಕೊಡಿ ಪ್ರಸ್ತುತ ಜೆ ಎಂದು ಹೇಳಿ ಕೆಲವು ಆಂಟೆನಾದಲ್ಲಿ ಹರಿಯುವ ಪ್ರವಾಹವನ್ನು ನಾನು ನಿಮಗೆ ನೀಡುತ್ತೇನೆ ನೀವು ಏನು ಮಾಡಬಹುದು ನಾನು ಈ ಸಮೀಕರಣದಿಂದ μJ ಮತ್ತು G ನ ಕನ್ವಿಲೇಶನ್ ಆಗಿ A ಅನ್ನು ಇಲ್ಲಿ 5 ಸಮೀಕರಣದಿಂದ ಕಂಡುಹಿಡಿಯಬಹುದು ಆದ್ದರಿಂದ ಇದರರ್ಥ ನಾನು ಎ ಅನ್ನು ಪಡೆಯುತ್ತೇನೆ ನಾನು ಎ ಪಡೆದ ನಂತರ ಎರಡನೆಯ ವಿಷಯ ಏನು ಪಡೆಯುವುದು ಅದರಿಂದ ಎಚ್ ಏಕೆ ಬಲದ ವ್ಯಾಖ್ಯಾನ ಏನು ಆದ್ದರಿಂದ ನಾನು ಈ ಸಂಬಂಧವನ್ನು ಇಲ್ಲಿ ಬಳಸಬಹುದು ಮೂರನೆಯದು ನೀವು ವಿದ್ಯುತ್ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಇತರ ಮೂರನೇ ವಿಷಯ ಯಾವುದು μ 1 × ಎ → ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳನ್ನು ಕಂಡುಹಿಡಿಯುವುದು ನಮ್ಮ ಉದ್ದೇಶವಾಗಿದೆ ಆದ್ದರಿಂದ ಇ ಏನು ಆಗಲಿದೆ ನನಗೆ ಆಯ್ಕೆಗಳಿವೆ ವಿದ್ಯಾರ್ಥಿ ಆದ್ದರಿಂದ ಈ ವ್ಯಾಖ್ಯಾನಗಳ ಪ್ರಕಾರ ಅದು ಎಲ್ಲಿಗೆ ಹೋಗುತ್ತದೆ ಆದ್ದರಿಂದ E −j ωA ∇φ ಆದ್ದರಿಂದ ಇಲ್ಲಿಂದ ನಾನು φ j ∇ A ωμε ಎಂದು ಬರೆಯಬಹುದು ಆದ್ದರಿಂದ ಇದು E − jωA ∇ j∇ A ωμε ಆಗುತ್ತದೆ ಆದ್ದರಿಂದ ಇದು ಇ ಅನ್ನು ಕಂಡುಹಿಡಿಯುವ ಸರಳ ವಿಧಾನವೇ ವಿದ್ಯುತ್ ವೆಕ್ಟರ್ ಸಂಭಾವ್ಯತೆ ಇದೆ ಎಂದು ನನಗೆ ತಿಳಿದಿದೆ ಆದರೆ ನೀವು ಮೆಮೊರಿಯಿಂದ ನೆನಪಿಸಿಕೊಳ್ಳುತ್ತೀರಿ ತರ್ಕ ವಿದ್ಯಾರ್ಥಿ ಮ್ಯಾಕ್ಸ್ವೆಲ್ನ ಸಮೀಕರಣ ಮ್ಯಾಕ್ಸ್ವೆಲ್ ಅವರ ಸಮೀಕರಣಗಳು ಸರಿ ಆದ್ದರಿಂದ H ನಿಮಗೆ ತಿಳಿದಿದ್ದರೆ ಏನು ನೀವು ನನಗೆ E ನೀಡಬಹುದು ಹೌದು ಹೌದು E ಎಂದರೇನು ಆದ್ದರಿಂದ ನಾನು H ನ ಸುರುಳಿಯನ್ನು ಬಳಸಬಹುದು ಏಕೆಂದರೆ ನಾನು ಈಗಾಗಲೇ ಹಂತ 2 ರಲ್ಲಿ H ಅನ್ನು ∇ × H JjωεE ಎಂದು ಲೆಕ್ಕ ಹಾಕಿದ್ದೇನೆ ನನಗೆ ಎಚ್ ಗೊತ್ತು ನನಗೆ ಜೆ ತಿಳಿದಿದೆ ನಾನು ಇ ಸರಿಯಾಗಿ ಪಡೆಯುತ್ತೇನೆ ಆದ್ದರಿಂದ ನಾನು ಮಾಡಬೇಕಾಗಿರುವುದು ಎಚ್ ನ ಸುರುಳಿಯನ್ನು ತೆಗೆದುಕೊಳ್ಳುವುದು ವಿದ್ಯಾರ್ಥಿ ವಿದ್ಯಾರ್ಥಿ ಇಲ್ಲಿಯೇ ಗೇಜ್ನ ವ್ಯತ್ಯಾಸ ಇಲ್ಲ ಸರಿ ಆದ್ದರಿಂದ ಮೊದಲನೆಯದಾಗಿ ಅನನ್ಯತೆಯ ಪ್ರಮೇಯದ ಹೇಳಿಕೆಯು ನನಗೆ ಎಪ್ಸಿಲಾನ್ ಮು ತಿಳಿದಿದ್ದರೆ ಕ್ಷೇತ್ರಗಳು ಅನನ್ಯವಾಗಿವೆ ಸ್ಪರ್ಶಕ ಇ ಮತ್ತು ಎಚ್ ನನಗೆ ತಿಳಿದಿದ್ದರೆ ಅನನ್ಯತೆಯ ಪ್ರಮೇಯದ ಹೇಳಿಕೆ ಜಾಗ ಅಥವಾ ಅದರ ಕೆಲವು ಸಂಯೋಜನೆಯು ನಿಕಟ ಬಾಹ್ಯರೇಖೆಯ ಮೇಲೆ ಆಗ ನನಗೆ ಎಲ್ಲೆಡೆ ಜಾಗ ತಿಳಿದಿದೆ ಮತ್ತು ಅವು ವಿಶಿಷ್ಟವಾಗಿವೆ ಆದ್ದರಿಂದ ನನಗೆ ತಿಳಿಯಲು ಇದು ಸಾಕಾಗುವುದಿಲ್ಲ ε μ ಉಚಿತ ಜಾಗವನ್ನು ನೀಡಿದ ಅನಂತ ಕ್ಷೇತ್ರಗಳಿವೆ ಎಂದು ನಾನು ಅರ್ಥೈಸುತ್ತೇನೆ ಉದಾಹರಣೆಗೆ ನಾನು ಪ್ರಸ್ತುತ ಮಾದರಿಯನ್ನು ಬದಲಾಯಿಸಿದಾಗಲೆಲ್ಲಾ ನಾನು ವಿಭಿನ್ನ ವಿಕಿರಣ ಸಿದ್ಧಾಂತವನ್ನು ಪಡೆಯುತ್ತೇನೆ ಆದ್ದರಿಂದ ಗೇಜ್ ಸ್ಥಿತಿಯು ಉಲ್ಲಂಘನೆಯಾಗುತ್ತಿಲ್ಲ ಅನನ್ಯತೆಯ ಪ್ರಮೇಯವನ್ನು ಉಲ್ಲಂಘಿಸುವುದಿಲ್ಲ ಏಕೆಂದರೆ ಯಾವುದೇ ವಿಭಿನ್ನ ಗೇಜ್ ಸ್ಥಿತಿಯನ್ನು ನಾನು ಆರಿಸುತ್ತೇನೆ ನಾನು ಅದೇ ಇ ಮತ್ತು ಎಚ್ ಅನ್ನು ಪಡೆಯುತ್ತೇನೆ ನಾನು ಒಂದೇ ಇ ಪಡೆದರೆ ಮತ್ತು H ಈ ಬಾಹ್ಯರೇಖೆಯಲ್ಲಿನ ಸ್ಪರ್ಶಕ ಕ್ಷೇತ್ರಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಅನನ್ಯತೆಯ ಪ್ರಮೇಯವು ಸಿಗುವುದಿಲ್ಲ ಉಲ್ಲಂಘಿಸಲಾಗಿದೆ ವಿದ್ಯಾರ್ಥಿ ನೀವು ಅದೇ ಕ್ಷೇತ್ರಗಳನ್ನು ಪಡೆಯುತ್ತೀರಿ ಅದು ಮಧ್ಯಂತರ ವೇರಿಯೇಬಲ್ನಂತೆ ಆಗಿದೆ ನೀವು ಅದನ್ನೇ ಬಳಸಬಹುದು ಆದ್ದರಿಂದ ನಾವು ಮುಂದಕ್ಕೆ ಹೋಗೋಣ ಆದ್ದರಿಂದ ಯಾವುದೇ ಆಂಟೆನಾ ಸಮಸ್ಯೆ ಎದುರಾದಾಗ ನಾವು ಇದನ್ನೇ ಮಾಡುತ್ತೇವೆ